ನಾವು ಎರಡು ಉಪಕರಣಗಳನ್ನು ಬಳಸಿಕೊಂಡು ಸಾಹಿತ್ಯ ಸಮೀಕ್ಷೆಯನ್ನು ಹೇಗೆ ಮಾಡಬೇಕೆಂದು ಚರ್ಚಿಸುತ್ತೇವೆ ವಿಜ್ಞಾನದ ವೆಬ್ ಆಫ಼್ ಸೈನ್ಸ್ ಒಂದಾಗಿದೆ ಮತ್ತು ಇನ್ನೊಂದು ಸ್ಕಾಪಸ್ ಮತ್ತು ಮೊದಲ ಮಾದರಿ ವೆಬ್ ಆಫ಼್ ಸೈನ್ಸ್ ಬಗ್ಗೆ ಇರುತ್ತದೆ ನಾವು ಮುಂದುವರಿಯುವ ಮುನ್ನ ನಾವು ಒದಗಿಸುವ ಹಕ್ಕು ನಿರಾಕರಣೆ ಇದೆ ಆದ್ದರಿಂದ ನಾವು ಸಾಹಿತ್ಯ ಸಮೀಕ್ಷೆಯನ್ನು ಪ್ರಾರಂಭಿಸುವ ಮೊದಲು ಈ ಉಪಕರಣಗಳಿಗೆ ನಾವು ಚಂದಾದಾರಿಕೆಯನ್ನು ಹೊಂದಿದ್ದೇವೆಯೇ ಎಂದು ನಮ್ಮ ಗ್ರಂಥಪಾಲಕರಿಂದ ತಿಳಿದುಕೊಳ್ಳುವುದು ಬಹಳ ಮುಖ್ಯ ಆದ್ದರಿಂದ ದಯವಿಟ್ಟು ನಿಮ್ಮ ಇನ್ಸ್ಟಿಟ್ಯೂಟ್ ISI ವೆಬ್ ಸೈನ್ಸ್ಗೆ ಚಂದಾದಾರಿಕೆಯನ್ನು ಹೊಂದಿದೆಯೇ ಎಂದು ನಿಮ್ಮ ಗ್ರಂಥಪಾಲಕನಿಗೆ ಹೇಳಿ ಮತ್ತು ಅವರು ಮಾಡಿದರೆ ಅವರು ಯಾವ ರೀತಿಯ ಚಂದಾದಾರಿಕೆಯನ್ನು ಹೊಂದಿದ್ದಾರೆ ಚಂದಾದಾರಿಕೆ ಸಾಮಾನ್ಯವಾಗಿ ಎರಡು ವಿಧಾನಗಳಲ್ಲಿ ಬರುತ್ತದೆ ಎಲ್ಲಾ ಸಂಪರ್ಕಗಳನ್ನು ವಿಷಯಕ್ಕಾಗಿ ಗೌರವಿಸಲಾಗುವುದು ಅಥವಾ ರೋಮಿಂಗ್ ಲಾಗಿನ್ ಮೂಲಕ ಬಳಕೆದಾರ ಹೆಸರು ಮತ್ತು ಲೈಬ್ರರಿಯನ್ ಪಾಸ್ವರ್ಡ್ ಒದಗಿಸುವ IP ವಿಳಾಸದಿಂದ ಮತ್ತು ಪ್ರವೇಶವು ಐಪಿ ವಿಳಾಸದ ಮೂಲಕ ಆಗಿದ್ದರೆ ನಾವು ಪ್ರಾಕ್ಸಿಯನ್ನು ಬಳಸಬೇಕೆ ಎಂದು ನಾವು ಇನ್ಸ್ಟಿಟ್ಯೂಟ್ನಿಂದ ತಿಳಿದುಕೊಳ್ಳಬೇಕಾಗಿದೆ ಮತ್ತು ಇದರರ್ಥ ನಿಮ್ಮ ಇನ್ಸ್ಟಿಟ್ಯೂಟ್ನಿಂದ ಪ್ರಾಕ್ಸಿ ಸರ್ವರ್ಗಾಗಿ ನೀವು ಲಾಗಿನ್ ಮತ್ತು ಪಾಸ್ವರ್ಡ್ ಅನ್ನು ಹೊಂದಿದ್ದೀರಾ ಆದ್ದರಿಂದ ಈ ಉಪಕರಣವನ್ನು ಬಳಸಿಕೊಂಡು ಸಾಹಿತ್ಯ ಸಮೀಕ್ಷೆಯೊಂದಿಗೆ ನಿಮ್ಮ ಪ್ರಾರಂಭದ ಮೊದಲು ಈ ಮಾಹಿತಿ ಲಭ್ಯವಿರಬೇಕು ನಾವು ವೆಬ್ ಸೈನ್ಸ್ ಅನ್ನು ಬಳಸಿ ಸಾಹಿತ್ಯ ಸಮೀಕ್ಷೆ ಮಾಡುವಾಗ ನಾವು ಪ್ರವೇಶಿಸಲು ಅಗತ್ಯವಿರುವ ಎರಡು URL ಗಳನ್ನು ಇಲ್ಲಿ ನೀಡಲಾಗಿದೆ ಜ್ಞಾನ ಮತ್ತು ಎಂಡ್ ನೋಟ್ ವೆಬ್ ಮತ್ತು ಈ ಎರಡು URL ಗಳನ್ನು ನಿಮ್ಮ ಬ್ರೌಸರ್ನಲ್ಲಿ ಎರಡು ವಿಭಿನ್ನ ಟ್ಯಾಬ್ಗಳಲ್ಲಿ ಏಕಕಾಲದಲ್ಲಿ ತೆರೆಯಬೇಕು ಏಕೆಂದರೆ ನಾವು ಎರಡೂ ಪೋರ್ಟಲ್ಗಳಿಗೆ ಲಾಗಿಂಗ್ ಆಗುತ್ತೇವೆ ಮತ್ತು ಎರಡೂ ಪೋರ್ಟಲ್ಗಳಲ್ಲಿ ಒಂದೇ ಸಮಯದಲ್ಲಿ ನೋಡಬೇಕಾದ ಮಾಹಿತಿಯನ್ನು ನಾವು ಪಡೆಯಬೇಕು ಇದೀಗ ಯಾವುದೇ ಸಮಯದಲ್ಲಾದರೂ ಮಾರಾಟಗಾರರಿಂದ URL ಗಳನ್ನು ಬದಲಿಸಿದರೆ ನಂತರ ನೀವು ವೆಬ್ ಹುಡುಕಾಟ ಎಂಜಿನ್ ಅನ್ನು ಬಳಸಿಕೊಂಡು ಸರಿಯಾದ URL ಗಳನ್ನು ಗುರುತಿಸಬೇಕಾಗುತ್ತದೆ ಮತ್ತು ನಂತರದ ಹಂತದಲ್ಲಿ ನೀವು ಅದನ್ನು ಮಾಡಬಹುದು ಯಾವುದೇ ಕಾರಣಕ್ಕಾಗಿ ನೀವು ಪ್ರವೇಶವನ್ನು ಹೊಂದಿಲ್ಲದಿದ್ದರೆ ನೀವು ವೆಬ್ ಸೈನ್ಸ್ ಪೋರ್ಟಲ್ ಅನ್ನು ತೆರೆದಾಗ ಅದು ಹೇಗೆ ಕಾಣುತ್ತದೆ ಈ ಪೋರ್ಟಲ್ ನಿಮ್ಮನ್ನು ಲಾಗಿನ್ ಮಾಡಲು ಕೇಳುತ್ತದೆ ಮತ್ತು ಈ ಪೋರ್ಟಲ್ನಲ್ಲಿ ಏನಾದರೂ ಹುಡುಕಲು ನೀವು ಯಾವುದೇ ಆಯ್ಕೆಯನ್ನು ಹೊಂದಿರುವುದಿಲ್ಲ ಈ ರೀತಿಯ ಪರದೆಯನ್ನು ನೀವು ನೋಡಿದಾಗ ನಿಮ್ಮ ಗ್ರಂಥಪಾಲಕನನ್ನು ನೀವು ಸಮೀಪಿಸಲು ಮತ್ತು ನೀವು ಚಂದಾದಾರಿಕೆಯನ್ನು ಹೊಂದಿದ್ದೀರಾ ಎಂದು ಕೇಳಬೇಕು ಮತ್ತು ಹೌದು ಆ ನಿರ್ದಿಷ್ಟ ಸೈಟ್ ಅನ್ನು ನೀವು ಪ್ರವೇಶಿಸುವ ವಿಧಾನ ಯಾವುದು ಎಂಬುದನ್ನು ದಯವಿಟ್ಟು ಗಮನಿಸಿ ನೀವು ಪ್ರವೇಶವನ್ನು ಹೊಂದಿದ್ದರೆ ನಿಮ್ಮ ಬ್ರೌಸರ್ನಲ್ಲಿ ಈ ಪೋರ್ಟಲ್ ಅನ್ನು ನೀವು ತೆರೆದಾಗ ನಿಮ್ಮ ಡೆಸ್ಕ್ಟಾಪ್ನಲ್ಲಿ ಅದು ಹೇಗೆ ಕಾಣುತ್ತದೆ ನೀವು ತಕ್ಷಣ ಹುಡುಕಾಟದ ಸಾಧ್ಯತೆಯನ್ನು ಹೊಂದಿರುತ್ತೀರಿ ಪೆಟ್ಟಿಗೆಯಲ್ಲಿ ಕೀವರ್ಡ್ಗಳನ್ನು ಸೂಕ್ತಪದ ಟೈಪ್ ಮಾಡಲು ಮತ್ತು ನಂತರ ಅಲ್ಲಿ ಒಂದು ಹುಡುಕಾಟ ಬಟನ್ ಅನ್ನು ನಿಮಗೆ ಅನುಮತಿಸುತ್ತದೆ ಆದ್ದರಿಂದ ನಿಮ್ಮ ಸಾಹಿತ್ಯ ಸಮೀಕ್ಷೆಯನ್ನು ಪ್ರಾರಂಭಿಸಲು ನೀವು ಸಿದ್ಧರಾಗಿರುವಿರಿ ಎಂದರ್ಥ ಮತ್ತು ನಾವು ಮುಂದುವರಿಯುವ ಮೊದಲು ನಾವು ತೆರವುಗೊಳಿಸಬೇಕಾಗಿರುವ ಒಂದು ಚೆಕ್ ಲಿಸ್ಟ್ ಇದೆ ಈ ಎರಡೂ ಪೋರ್ಟಲ್ಗಳಿಗೆ ಲಾಗಿನ್ ಪ್ರವೇಶವನ್ನು ಹೊಂದಲು ನಮಗೆ ಮುಖ್ಯವಾಗಿದೆ ನಾವು ಮಾಡುತ್ತಿರುವ ಸಾಹಿತ್ಯ ಸಮೀಕ್ಷೆಯು ಒಂದು ಪ್ರೊಫೈಲ್ನಲ್ಲಿ ಸಂಗ್ರಹಿಸಬೇಕಾದ ಕಾರಣದಿಂದಾಗಿ ನಾವು ಪ್ರವೇಶಿಸಲು ಸಮರ್ಥರಾಗಿದ್ದೇವೆ ಇದರಿಂದಾಗಿ ನಾವು ಮೊದಲು ಬಿಟ್ಟುಹೋದ ಕೆಲಸಕ್ಕೆ ನಾವು ಮರಳಬಹುದು ಆದ್ದರಿಂದ ನೀವು ಈ ಎರಡೂ ಪೋರ್ಟಲ್ಗಳೊಂದಿಗೆ ನಿಮ್ಮ ಬಳಕೆದಾರ ಹೆಸರು ಮತ್ತು ಪಾಸ್ವರ್ಡ್ ಅನ್ನು ನೋಂದಾಯಿಸಿಕೊಳ್ಳಬೇಕು ಸಾಮಾನ್ಯವಾಗಿ ನಿಮ್ಮ ಅಧಿಕೃತ ಇ ಮೇಲ್ ವಿಳಾಸವನ್ನು ಬಳಸಲು ಶಿಫಾರಸು ಮಾಡಲಾಗಿದೆ ಏಕೆಂದರೆ ದೃಢೀಕರಣವು ಕೆಲವೊಮ್ಮೆ ಆ ಸ್ಥಳವನ್ನು ಪ್ರವೇಶಿಸಲು ಆ ವಿಳಾಸವನ್ನು ನೀವು ಗೌರವಿಸಬೇಕು ಕೆಲವೊಮ್ಮೆ ನೀವು ನಿಮ್ಮ ಕ್ಯಾಂಪಸ್ ಸ್ಥಳವನ್ನು ಪ್ರವೇಶಿಸುತ್ತಿರುವಾಗ ಕೂಡ ಆದ್ದರಿಂದ ನೀವು ಮಾರಾಟಗಾರರಿಂದ ಈ ಸಾಧ್ಯತೆಗಳನ್ನು ಪರಿಶೀಲಿಸಲು ಬಯಸಬಹುದು ಆದರೆ ಎರಡೂ ಪೋರ್ಟಲ್ಗಳಲ್ಲಿ ಲಾಗಿನ್ ಅನ್ನು ನೋಂದಾಯಿಸಲು ಮತ್ತು ರಚಿಸುವುದು ಮುಖ್ಯವಾದುದು ಮತ್ತು ನಾವು ಸಾಹಿತ್ಯ ಸಮೀಕ್ಷೆಯನ್ನು ಮಾಡುತ್ತಿರುವ ಸಮಯದಲ್ಲಿ ನಾವು ಲಾಗಿನ್ ಮಾಡಲು ಸಾಧ್ಯವಾಗುತ್ತದೆ ಅಂದರೆ ನಾವು ಸಾಹಿತ್ಯದ ಸಮೀಕ್ಷೆಯನ್ನು ಪ್ರಾರಂಭಿಸುವ ಮೊದಲು ನಾವು ಬಳಕೆದಾರರ ಹೆಸರು ಮತ್ತು ಪಾಸ್ವರ್ಡ್ ಅನ್ನು ಹೊಂದಿರಬೇಕು ಆದ್ದರಿಂದ ನೋಂದಣಿ ತುಂಬಾ ಸರಳವಾಗಿದೆ ನೀವು ವೆಬ್ ಸೈನ್ಸ್ ಪೋರ್ಟಲ್ ಅನ್ನು ಬಲ ಭಾಗದಲ್ಲಿ ತೆರೆದಾಗ ಸೈನ್ ಇನ್ ಅಡಿಯಲ್ಲಿ ಮೆನು ಇರುತ್ತದೆ ಮತ್ತು ನೀವು ಅದರ ಮೇಲೆ ಕ್ಲಿಕ್ ಮಾಡಿದಾಗ ಮೂರು ಟ್ಯಾಬ್ಗಳಿವೆ ಅದು ತೆರೆಯುತ್ತದೆ ಮಧ್ಯದ ಒಂದು ನೋಂದಣಿ ನಿಮ್ಮ ವಿವರಗಳನ್ನು ನೋಂದಾಯಿಸಲು ನೀವು ಕ್ಲಿಕ್ ಮಾಡಬೇಕು ಮತ್ತು ನೋಂದಣಿ ಫಾರ್ಮ್ ತುಂಬಾ ಸರಳವಾಗಿದೆ ಆರಂಭದಲ್ಲಿ ನಿಮ್ಮ ಇ ಮೇಲ್ ವಿಳಾಸವನ್ನು ಒದಗಿಸಲು ನಿಮ್ಮನ್ನು ಕೇಳಲಾಗುತ್ತದೆ ಮತ್ತು ಒಮ್ಮೆ ನಿಮ್ಮ ಇ ಮೇಲ್ ವಿಳಾಸವನ್ನು ಕೊಡಲಾಗುತ್ತದೆ ನಂತರ ಇ ಮೇಲ್ ದೃಢೀಕರಣ ಇರುತ್ತದೆ ನಂತರ ನೀವು ನಿಮ್ಮ ಪಾಸ್ವರ್ಡ್ ಅನ್ನು ಹೊಂದಿಸಬಹುದು ಬಳಕೆದಾರರ ಹೆಸರು ನಿಮ್ಮ ಇ ಮೇಲ್ ಆಗಿದೆ ಮತ್ತು ಪಾಸ್ವರ್ಡ್ ನೀವು ಹೊಂದಿಸಬಹುದಾದದು ಮತ್ತು ನಾವು ಏಕೆ ನೋಂದಣಿ ಮಾಡಬೇಕು ನಮ್ಮ ಲಾಗಿನ್ ಖಾತೆಯೊಂದಿಗೆ ನಾವು ಮಾಡಬಹುದಾದ ಅನೇಕ ಸಾಧ್ಯತೆಗಳ ಅಡಿಯಲ್ಲಿ ನೀವು ಈಗಾಗಲೇ ವಿಜ್ಞಾನದ ವೆಬ್ನಿಂದ ಪಟ್ಟಿಮಾಡಿದ್ದೀರಿ ಆದರೆ ನಮ್ಮ ಉಲ್ಲೇಖಕ್ಕಾಗಿ ನಾವು ಏನು ಮಾಡಬೇಕು ಎಂಬುದನ್ನು ಇಲ್ಲಿ ಪಟ್ಟಿ ಮಾಡಲಾಗಿದೆ ನಾವು ನಡೆಸುತ್ತಿರುವ ಹುಡುಕಾಟಗಳನ್ನು ಉಳಿಸಲು ನಾವು ಬಯಸುತ್ತೇವೆ ಮತ್ತು ಹುಡುಕಾಟ ಇತಿಹಾಸವನ್ನು ಉಳಿಸಲು ಸಹ ನಾವು ಬಯಸುತ್ತೇವೆ ಆದ್ದರಿಂದ ನಾವು ಸಾಹಿತ್ಯ ಸಮೀಕ್ಷೆಯನ್ನು ಮಾಡಿದ್ದನ್ನು ನಾವು ಎಲ್ಲಿ ಬಿಟ್ಟುಹೋ ದೆವೋ ಅಲ್ಲಿಂದ ಮುಂದುವರಿಸಬಹುದು ಮತ್ತು ಅತ್ಯಂತ ಮುಖ್ಯವಾದದ್ದು ನಾವು ಸೈನ್ಸ್ನ ವೆಬ್ಗೆ ಲಾಗಿನ್ ಅನ್ನು ಮಾಡಬೇಕಾಗಿದೆ ಏಕೆಂದರೆ ಥಾಮ್ಸನ್ ರಾಯಿಟರ್ಸ್ ಉತ್ಪನ್ನಗಳಲ್ಲಿ ಒಂದಾದ ಎಂಡ್ ನೋಟ್ ಲೈಬ್ರರಿಗೆ ನಾವು ವೆಬ್ ಆಫ್ ಸೈನ್ಸ್ನಿಂದ ಸಂಗ್ರಹಿಸಿದ ಉಲ್ಲೇಖಗಳನ್ನು ಸೇರಿಸಲು ಸಾಧ್ಯವಾಗುತ್ತದೆ ಮತ್ತು ಅದರ ಮುಖ್ಯ ಒಂದು ಲಾಗಿನ್ ಅನ್ನು ಹೊಂದಲು ಕಾರಣ ಏಕೆಂದರೆ ಉಲ್ಲೇಖಗಳು ಪ್ರವೇಶಿಸಲ್ಪಡುತ್ತವೆ ಮತ್ತು ಅದರ ನಂತರ ಮಾತ್ರ ನಾವು ಅವುಗಳನ್ನು ಬಿಬ್ಟೆಕ್ಎಕ್ಸ್ ಎಂಬ ಸ್ವರೂಪದಲ್ಲಿ ತೆಗೆದುಕೊಂಡು ಹೋಗಬಹುದು ನಾನು ಅದನ್ನು ಸ್ವಲ್ಪ ಕಾಲ ವಿವರಿಸುತ್ತಿದ್ದೇನೆ ಗಮನಿಸಿ ಪೋರ್ಟಲ್ ಅಂತ್ಯದಲ್ಲಿ ನೋಂದಾಯಿಸಲಾಗುತ್ತಿದ್ದರೂ ಸಹ ತೀರಾ ನೇರ ಮುನ್ನಡೆಯುತ್ತದೆ ನೀವು ಆರಂಭದಲ್ಲಿ endnote com ಗೆ ಪ್ರವೇಶಿಸಿ ಮತ್ತು ನಂತರ ವೆಬ್ಸೈಟ್ myendnoteweb com ಗೆ ಮರುನಿರ್ದೇಶಿಸುತ್ತದೆ ಅಲ್ಲಿ ನೀವು ನಿಮ್ಮ ಖಾತೆಯನ್ನು ರಚಿಸಲು ಸಾಧ್ಯವಾಗುತ್ತದೆ ಅಥವಾ ನೀವು ಈಗಾಗಲೇ ರಚಿಸಿದ್ದರೆ ನೀವು ಸೈನ್ ಇನ್ ಮಾಡಬಹುದು ನೀವು ಸೈನ್ ಇನ್ ಮಾಡಬೇಕೆಂದು ಸಲಹೆ ನೀಡಲಾಗುತ್ತದೆ ಎರಡು ವಿಭಿನ್ನ ಬ್ರೌಸರ್ ಟ್ಯಾಬ್ಗಳಲ್ಲಿ ಎರಡೂ ಪೋರ್ಟಲ್ಗಳಲ್ಲಿ ಮತ್ತು ಅದನ್ನು ಸಿದ್ಧವಾಗಿರಿಸಿಕೊಳ್ಳಿ ಮತ್ತು ಎಂಡ್ ಸೂಚನೆಗೆ ನಾವು ಲಾಗಿನ್ ಮಾಡಲು ಬಯಸುವ ಕಾರಣವೆಂದರೆ ನಾವು ಆಯ್ದ ಉಲ್ಲೇಖಗಳನ್ನು ಪಟ್ಟಿಗಳಂತೆ ಉಳಿಸಲು ಬಯಸುತ್ತೇವೆ ಮತ್ತು ನಾವು ಆ ಪಟ್ಟಿಗಳನ್ನು ವಿವಿಧ ಸ್ವರೂಪಗಳಲ್ಲಿ ವಿಶೇಷವಾಗಿ ಬಿಬಿಟೆಕ್ಸ್ ಮತ್ತು ಆರ್ಐಎಸ್ ಫಾರ್ಮ್ಯಾಟ್ಗಳಲ್ಲಿ ರಫ್ತು ಮಾಡಲು ಬಯಸುತ್ತೇವೆ ತದನಂತರ ಲಾಗ್ ಇನ್ ಮಾಡಿದ ನಂತರ ನಾವು ಒಂದು ಅಂಶಕ್ಕೆ ಗಮನ ಕೊಡಬೇಕು ಪಟ್ಟಿಗಳನ್ನು ಎಲ್ಲಾ ಶೀರ್ಷಿಕೆಗಳೊಡನೆ ಹೆಸರಿಸಲಾಗಿದೆ ಮತ್ತು ನಾವು ಸಂಗ್ರಹಿಸಿದ ಉಲ್ಲೇಖಗಳ ಸೆಟ್ಗಾಗಿ ನಾವು ಅರ್ಥಪೂರ್ಣವಾಗಬಹುದು ಮತ್ತು ಆ ಪಟ್ಟಿಗಳು ಯಾವುದಾದರೂ ಒಂದು ಐಟಂ ಖಾಲಿ ಕಂಟೇನರ್ ಅಸ್ಪಷ್ಟ ಎಂದು ಕರೆಯಲ್ಪಡುವ ನಾವು ಮೊದಲ ಬಾರಿಗೆ ಲಾಗಿನ್ ಆಗಿರುವಾಗ ಅದು ಖಾಲಿಯಾಗಿರುತ್ತದೆ ಆದರೆ ನೀವು ಸಾಹಿತ್ಯ ಸಮೀಕ್ಷೆಯನ್ನು ಮಾಡುತ್ತಿರುವಾಗ ಈ ಪಟ್ಟಿಯು ವಿವಿಧ ವಸ್ತುಗಳ ಮೂಲಕ ಇರಿಸಲ್ಪಡುತ್ತದೆ ನಾವು ಉಲ್ಲೇಖಗಳನ್ನು ಸಂಗ್ರಹಿಸಬೇಕಾದರೆ ಅದು ಖಾಲಿಯಾಗಿ ಇಡುವುದು ಬಹಳ ಮುಖ್ಯ ಹೀಗಾಗಿ ಎರಡು ವಿಭಿನ್ನ ವಿಷಯಗಳ ಸಮೀಕ್ಷೆಯಲ್ಲಿ ನಾವು ಎರಡು ವಿಭಿನ್ನ ವಿಷಯಗಳ ಸಮೀಕ್ಷೆಗಳನ್ನು ಮಿಶ್ರಣ ಮಾಡುವುದನ್ನು ತಪ್ಪಿಸಲು ಸಾಧ್ಯವಿದೆ ಎಂಡ್ ನೋಟ್ ಲಾಗ್ ಇನ್ ನೋಟ್ ರೀತಿ ಕಾಣುತ್ತದೆ ನಾನು ನಿಮಗೆ ಅದನ್ನು ಎಚ್ಚರಿಸುತ್ತಿದ್ದೇನೆ ಎಡಗಡೆಯ ಬಾರ್ನಲ್ಲಿ ಬ್ರಾಕೆಟ್ನೊಂದಿಗೆ ಅಸ್ಪಷ್ಟವಾಗಿರುವ ಐಟಂ ಇದೆ ಯಾವುದೇ ಪಟ್ಟಿ ಎಂದು ವರ್ಗೀಕರಿಸಲ್ಪಡದ ಮತ್ತು ಖಾಲಿಯಾಗಿರಬೇಕಾದಂತಹ ಎಷ್ಟು ಗ್ರಂಥಸೂಚಿ ಐಟಂಗಳು ಇವೆ ಎಂಬುದನ್ನು ಇದು ನಿಮಗೆ ತೋರಿಸುತ್ತದೆ ಆದ್ದರಿಂದ ನಾವು ಎಲ್ಲವನ್ನೂ ಇಲ್ಲಿ ಎಲ್ಲಾ ಗುಂಡಿಯನ್ನು ಬಳಸಿ ಆರಿಸಬೇಕು ಮತ್ತು ಗುಂಡಿಯನ್ನು ಅಳಿಸಿ ಕ್ಲಿಕ್ ಮಾಡಿ ಆ ನಿರ್ದಿಷ್ಟ ಪಟ್ಟಿಗೆ ಖಾಲಿ ಆಗುತ್ತದೆ ಆದ್ದರಿಂದ ಖಾಲಿಯಾಗಿರುವಾಗ ಇದು ಕಾಣುತ್ತದೆ ಅನಾಥಾಭಿಮುಖವಾಗಿರುವುದರ ಜೊತೆಗೆ ನೀವು 0 ಅನ್ನು ಹೊಂದಿದ್ದೀರಿ ಮತ್ತು ಪಟ್ಟಿಯು ಖಾಲಿಯಾಗಿದೆ ಇದರರ್ಥ ನಾವು ಈಗ ನಮ್ಮ ಫೋಲ್ಡರ್ನೊಂದಿಗೆ ಸೈನ್ಸ್ ವೆಬ್ನಿಂದ ಎಂಡ್ ನೋಟ್ಗೆ ಬರಲಿರುವ ಸಾಹಿತ್ಯ ಸಮೀಕ್ಷೆ ಐಟಂಗಳನ್ನು ಆಯ್ಕೆ ಮಾಡಲು ಸಿದ್ಧರಾಗಿದ್ದೇವೆ ನಂತರ ನಾವು ಇಷ್ಟಪಡುವ ಸ್ವರೂಪದಲ್ಲಿ ನಾವು ರಫ್ತು ಮಾಡಬಹುದು ಆದ್ದರಿಂದ ಮೊದಲ ಪ್ರದರ್ಶನವು ಕೀವರ್ಡ್ ಆಧಾರಿತ ಹುಡುಕಾಟದಲ್ಲಿರುತ್ತದೆ ಕೀವರ್ಡ್ ಆಧಾರಿತ ಹುಡುಕಾಟದ ಮೂಲಕ ನಾವು ಅರ್ಥೈಸುವೆಂದರೆ ನಾವು ಹುಡುಕಬೇಕಾದ ಸಂಶೋಧನಾ ಪ್ರದೇಶವನ್ನು ವಿವರಿಸುವ ಪದಗಳ ಒಂದು ಸೆಟ್ ಅನ್ನು ನಾವು ಆರಿಸಿಕೊಳ್ಳುತ್ತೇವೆ ಉದಾಹರಣೆಯಾಗಿ ನನ್ನ ವಿಷಯದಲ್ಲಿ ನಾನು ಕರಗುವ ಸ್ಪಿನ್ನಿಂಗ್ ಎಂಬ ವಿಷಯದ ಮೇಲೆ ಸಾಹಿತ್ಯ ಸಮೀಕ್ಷೆ ಮಾಡಲು ಹೋಗುತ್ತೇನೆ ಆಗಾಗ್ಗೆ ಕರಗಿರುವ ಸ್ಪಿನ್ನಿಂಗ್ ಕೂಡ ರಾಪಿಡ್ ಘನವಸ್ತು ಎಂದು ಕರೆಯಲ್ಪಡುತ್ತದೆ ಏಕೆಂದರೆ ಮೆಲ್ಟ್ ಸ್ಪಿನ್ನಿಂಗ್ ಸಮಯದಲ್ಲಿ ರಾಪಿಡ್ ಸಾಲಿಡಿಫಿಕೇಶನ್ ವಿದ್ಯಮಾನವು ನಡೆಯುತ್ತದೆ ಆದ್ದರಿಂದ ಎಲ್ಲ ಪರ್ಯಾಯ ಕೀವರ್ಡ್ಗಳು ಯಾವುವು ಎಂಬುದನ್ನು ಕಂಡುಹಿಡಿಯಲು ಅದರ ಮುಖ್ಯವಾದದ್ದು ಆದ್ದರಿಂದ ನಾವು ಅವುಗಳನ್ನು ಅಥವಾ ಸಂಯೋಜನೆಯನ್ನು ಬಳಸಿಕೊಳ್ಳಬಹುದು ಇದರಿಂದಾಗಿ ನಾವು ಸಂಯೋಜಿಸಿದ ಕೀವರ್ಡ್ಗಳ ಸೆಟ್ಗಳಿಗೆ ಹೊಂದಾಣಿಕೆಯಾಗುವ ಎಲ್ಲ ಫಲಿತಾಂಶಗಳ ಒಕ್ಕೂಟವನ್ನು ಪಡೆಯಬಹುದು ಕ್ಷೇತ್ರಗಳನ್ನು ಸಹ ಆಯ್ಕೆ ಮಾಡಲು ಇದು ಬಹಳ ಮುಖ್ಯವಾಗಿದೆ ವಿಷಯ ಶೀರ್ಷಿಕೆ ಲೇಖಕ ಲೇಖಕ ಐಡೆಂಟಿಫೈಯರ್ಗಳು ಸಂಪಾದಕ ಗುಂಪು ಲೇಖಕ ಪಬ್ಲಿಕೇಷನ್ ಹೆಸರು DOI ಲಿಂಕ್ ಪ್ರಕಟಣೆಯ ವರ್ಷ ವಿಳಾಸ ಇತ್ಯಾದಿಗಳಂತಹ ಕ್ಷೇತ್ರಗಳನ್ನು ಆಯ್ಕೆ ಮಾಡಲು ನಮಗೆ ಸಾಧ್ಯವಿದೆ ಇದರಿಂದಾಗಿ ನಾವು ಆ ಕ್ಷೇತ್ರಕ್ಕೆ ಸಂಬಂಧಿಸಿದ ಲೇಖನಗಳನ್ನು ಹುಡುಕಬಹುದು ನೀವು ತಪ್ಪಾದ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಾಗ ಆದರೆ ಸರಿಯಾದ ಕೀವರ್ಡ್ ಆಯ್ಕೆ ಮಾಡಿದರೆ ನೀವು ನಿರೀಕ್ಷಿಸುತ್ತಿರುವ ಪ್ರಕಟಣೆಯ ಹಿಟ್ಗಳನ್ನು ನೀವು ಪಡೆಯಬಾರದು ಹುಡುಕಾಟ ನಡೆಸಬೇಕಾದ ಸಮಯದ ಸಮಯವನ್ನು ನೋಡಲು ಕೂಡ ಮುಖ್ಯ ಮೊದಲ ಬಾರಿಗೆ ಹುಡುಕಾಟಕ್ಕಾಗಿ ಡೇಟಾವು ಲಭ್ಯವಿರುವ ಎಲ್ಲಾ ವರ್ಷಗಳಿಗೊಮ್ಮೆ ಹುಡುಕಾಟವನ್ನು ಮಾಡುವುದು ಮುಖ್ಯ ಆದರೆ ನಂತರ ನೀವು ಕಠಿಣ ಹುಡುಕಾಟ ಮಾಡಿದರೆ ಈ ವರ್ಷ ನಂತರದ ವರ್ಷದಲ್ಲಿ ನೀವು ಮಾಡಬಹುದು ಒಂದು ವರ್ಷ ಮಾತ್ರ ಹುಡುಕಾಟ ಮತ್ತು ಅಲ್ಲಿಂದ ಮುಂದುವರಿಯಿರಿ ಆದ್ದರಿಂದ ನೀವು ಸಾಹಿತ್ಯ ಸಮೀಕ್ಷೆಯನ್ನು ಮಾಡುತ್ತಿದ್ದ ಸಮಯದ ಅವಧಿಗೆ ಗಮನ ಕೊಡುವುದು ಬಹಳ ಮುಖ್ಯ ಮತ್ತು ನೀವು ಈಗಾಗಲೇ ಅನುಭವಿ ಪ್ರೋಗ್ರಾಮರ್ ಅಥವಾ ಡೇಟಾ ಬೇಸ್ನ ಬಳಕೆದಾರರಾಗಿದ್ದರೆ ನಂತರ ನೀವು ವಿಭಿನ್ನ ಜಾಗ ಮತ್ತು ಬೂಲಿಯನ್ ನಿರ್ವಾಹಕರು ಮತ್ತು ಸಂಯೋಜಿತವಾದ ಆವರಣಗಳನ್ನು ಬಳಸಿಕೊಂಡು ಹುಡುಕಾಟ ಪ್ರಶ್ನೆಗಳನ್ನು ಕಾನ್ಫಿಗರ್ ಮಾಡಲು ಸಾಧ್ಯವಾಗುತ್ತದೆ ಇದರಿಂದಾಗಿ ನೀವು ಸರಿಯಾದ ಸಾಹಿತ್ಯ ಐಟಂ ಅನ್ನು ಕೇವಲ ಒಂದು ಒಳಗೆಯೇ ಪಡೆಯಬಹುದು ಪ್ರಶ್ನೆ ನಾವು ಇದೀಗ ಈ ರೀತಿಯ ಕೀವರ್ಡ್ ಆಧಾರಿತ ಹುಡುಕಾಟವನ್ನು ಪ್ರಯತ್ನಿಸುತ್ತಿದ್ದೇವೆ ಮತ್ತು ಪರದೆಯಿಂದ ನೀವು ನೋಡುವಂತೆ ನಾನು ಎರಡು ರೀತಿಯ ಪದಗಳಲ್ಲಿ ಟೈಪ್ ಮಾಡಿದ್ದೇನೆ ಒಂದು ಕ್ಷಿಪ್ರ ಘನೀಕರಣ ಮತ್ತು ಇನ್ನೊಂದನ್ನು ತಿರುಗಿಸುವುದು ಸ್ಫೂರ್ತಿಯಾಗಿದೆ ಮತ್ತು ನಾನು ಇಲ್ಲಿ ನಿಮಗೆ ಗೊತ್ತಿದೆ ನಿಮಗೆ ತಿಳಿದಿದೆ ಅಥವಾ ಬೂಲಿಯನ್ ಆಪರೇಟರ್ ಇದರರ್ಥ ನಾವು ಎರಡೂ ಹುಡುಕಾಟಗಳಿಂದ ಸಂಯೋಜಿಸಲ್ಪಟ್ಟ ಫಲಿತಾಂಶಗಳ ಒಕ್ಕೂಟವನ್ನು ಪಡೆಯುತ್ತೇವೆ ಈ ಐಟಂ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ನೀವು ವಾಸ್ತವವಾಗಿ ದೊಡ್ಡ ಸಂಖ್ಯೆಯ ನುಡಿಗಟ್ಟುಗಳು ಸೇರಿಸಬಹುದು ಮತ್ತೊಂದು ಫೀಲ್ಡ್ ಸೇರಿಸಿ ಮತ್ತು ನೀವು OR ಅನ್ನು ಮಿಶ್ರಣ ಮತ್ತು ಹೊಂದಾಣಿಕೆ ಮಾಡಬಹುದು ಮತ್ತು ಸಂಯೋಜನೆಯನ್ನು ಮಾಡಲು ನೀವು ಬಲಬದಿಯಲ್ಲಿರುವ ಕ್ಷೇತ್ರದ ಪ್ರಕಾರವನ್ನು ಇಲ್ಲಿ ಬದಲಾಯಿಸಬಹುದು ವಿಷಯದಿಂದ ಅದನ್ನು ಬದಲಿಸಲು ಈ ಬಟನ್ ಅನ್ನು ಕ್ಲಿಕ್ ಮಾಡಿ ಹೇಳುತ್ತಾರೆ ಲೇಖಕ ಹೆಸರು ಅಥವಾ ಪ್ರಕಟಣೆಯ ವರ್ಷ ಇತ್ಯಾದಿ ಒಮ್ಮೆ ನೀವು ಇಲ್ಲಿ ಬರೆಯುವ ಮೂಲಕ ಮಾಡಲಾಗುತ್ತದೆ ನಂತರ ನೀವು ಬಟನ್ ಹುಡುಕಾಟವನ್ನು ಕ್ಲಿಕ್ ಮಾಡಬಹುದು ಮತ್ತು ನಂತರ ಹುಡುಕಾಟವನ್ನು ನಡೆಸಲಾಗುತ್ತದೆ ಸಾಮಾನ್ಯವಾಗಿ ಸ್ಥಾಪಿತವಾದ ಪ್ರದೇಶವು ಬಹಳಷ್ಟು ಹುಡುಕಾಟ ಫಲಿತಾಂಶಗಳನ್ನು ನೀಡುತ್ತದೆ ಉದಾಹರಣೆಗೆ ಮೆಟಲರ್ಜಿಕಲ್ ಮತ್ತು ಮೆಟೀರಿಯಲ್ಸ್ ಎಂಜಿನಿಯರಿಂಗ್ ಡೊಮೇನ್ನಲ್ಲಿ ಸಂಶೋಧನೆಯ ಪ್ರದೇಶವನ್ನು ಸುತ್ತುವ ಅಥವಾ ತ್ವರಿತವಾದ ಘನೀಕರಣವನ್ನು ಕರಗಿಸಿ ನೀವು ಹೆಚ್ಚಿನ ಸಂಖ್ಯೆಯ ಹಿಟ್ಗಳನ್ನು ಹೊಂದಿದ್ದೀರಿ ಅವುಗಳೆಂದರೆ ಸುಮಾರು 18000 ಹಿಟ್ಗಳು ಆದ್ದರಿಂದ ನೈಸರ್ಗಿಕವಾಗಿ ಸಂಶೋಧಕರಲ್ಲಿ ಒಬ್ಬ ಹರಿಕಾರನಿಗೆ ಈ ವಿಷಯದ ಮೇಲೆ ಹೆಚ್ಚಿನ ದೃಷ್ಟಿಕೋನವನ್ನು ಪಡೆಯಲು ಈ ಎಲ್ಲದರ ಮೂಲಕ ಹೋಗಲು ತುಂಬಾ ಕಷ್ಟ ಅದರಲ್ಲಿ ಕೆಲವನ್ನು ಮಾತ್ರ ತೆಗೆದುಕೊಳ್ಳುವುದು ಬಹಳ ಮುಖ್ಯ ನಾವು ಈ ಫಲಿತಾಂಶಗಳನ್ನು ಅರ್ಥಪೂರ್ಣ ಶೈಲಿಯಲ್ಲಿ ವಿಂಗಡಿಸಬೇಕಾಗಿದೆ ಇದರಿಂದಾಗಿ ನಾವು ಆ ಫಲಿತಾಂಶಗಳನ್ನು ಗುರುತಿಸಲು ನಾವು ಬಯಸುತ್ತೇವೆ ವಿವಿಧ ರೀತಿಯ ಕ್ಷೇತ್ರಗಳಿಂದ ವಿಂಗಡಿಸಲು ಇಲ್ಲಿರುವ ಪೋರ್ಟಲ್ ಮೂಲಕ ಇಲ್ಲಿ ಸಾಮರ್ಥ್ಯವಿದೆ ಆದ್ದರಿಂದ ನೀವು ಪ್ರಸ್ತುತತೆ ಮೂಲಕ ವಿಂಗಡಿಸಬಹುದು ಎಂದು ನೀವು ನೋಡಬಹುದು ಇದರರ್ಥ ಬಹಳ ಹತ್ತಿರವಾಗಿ ಹೊಂದಾಣಿಕೆಯಾಗುವ ಫಲಿತಾಂಶಗಳು ಎತ್ತಲ್ಪಡುತ್ತವೆ ಮತ್ತು ವಿವಿಧ ವಿಧಗಳ ವರ್ಗೀಕರಣವೂ ಸಹ ಇರುತ್ತದೆ ಆದ್ದರಿಂದ ಕೇವಲ ಸಂಕ್ಷಿಪ್ತವಾಗಿ ಈ ವಿಭಿನ್ನ ವಿಂಗಡಣೆಗಳ ಮುಖ್ಯವಾದವು ಹೇಗೆ ನೀಡಲಾಗಿದೆ ಎಂಬುದನ್ನು ಇಲ್ಲಿ ಸಂಕ್ಷೇಪಿಸಿ ಎಲ್ಲಾ ವಿಂಗಡಣೆಯ ಪ್ರಕಾರದ ಸಂಶೋಧನೆಯು ಅನನುಭವಿ ಸಂಶೋಧನೆಯ ಮೂಲಕ ಶೋಧಿಸಬೇಕಾಗಿದೆ ಪ್ರಕಾಶನ ದಿನಾಂಕ ಮೇಲ್ಭಾಗದಲ್ಲಿ ಹೊಸದನ್ನು ಪ್ರಾರಂಭಿಸಿ ಮುಖ್ಯ ಕಾರಣ tಹ್ಯಾಟ್ ಈ ಸ್ಥಳದಲ್ಲಿ ಬರುವ ಇತ್ತೀಚಿನ ಪ್ರಕಟಣೆ ಏನು ಎಂದು ನೀವು ನೋಡುತ್ತೀರಿ ಮತ್ತು ಪ್ರಕಟಣೆ ದಿನಾಂಕದಂದು ವಿಂಗಡಿಸಿ ಹಳೆಯದು ಮೇಲ್ಭಾಗದಲ್ಲಿದೆ ಈ ಪ್ರದೇಶದಲ್ಲಿ ಎಲ್ಲ ಮುಂಚಿನ ಅಥವಾ ಹಳೆಯ ಪ್ರಕಟಣೆಗಳು ಏನೆಂದು ನೋಡಲು ಮುಖ್ಯವಾಗಿದೆ ಇದರಿಂದಾಗಿ ಈ ನಿರ್ದಿಷ್ಟ ಸಂಶೋಧನಾ ಪ್ರದೇಶವು ಹೇಗೆ ಪ್ರಾರಂಭವಾಗಿದೆ ಎಂಬುದನ್ನು ನೀವು ನೋಡಬಹುದು ಮತ್ತು ನೀವು ಪ್ರಕಟಣೆಯನ್ನು ಸಂಖ್ಯೆಗಳ ಆಧಾರದ ಮೇಲೆ ವಿಂಗಡಿಸಬಹುದು ಮತ್ತು ನೀವು ಅವುಗಳನ್ನು ಉನ್ನತ ಮಟ್ಟದಿಂದ ಕಡಿಮೆ ಮಟ್ಟಕ್ಕೆ ಉಲ್ಲೇಖಿಸಬಹುದು ಅತ್ಯುನ್ನತ ಸ್ಥಾನದಲ್ಲಿದೆ ಈ ಪ್ರದೇಶವು ಮುಖ್ಯವಾದುದು ಏಕೆಂದರೆ ಈ ಪ್ರದೇಶದಲ್ಲಿನ ಎಲ್ಲಾ ಹೆಚ್ಚು ಪ್ರಸ್ತಾಪಿತ ಪ್ರಕಟಣೆಗಳು ಏನೆಂದು ತಿಳಿದುಕೊಳ್ಳಲು ಬಯಸಬಹುದು ಈ ನಿರ್ದಿಷ್ಟ ಸಂಶೋಧನಾ ಪ್ರದೇಶದಲ್ಲಿನ ಉಲ್ಲೇಖದ ಶ್ರೇಷ್ಠತೆಗಳೆಂದು ಕರೆಯಲ್ಪಡುತ್ತವೆ ಮತ್ತು ಕಡಿಮೆ ವಿಂಗಡಣೆಯನ್ನು ಮಾಡುವ ಮೂಲಕ ಈ ಶ್ರೇಣಿಯನ್ನು ಫ್ಲಿಪ್ ಮಾಡಬಹುದು ಅವುಗಳೆಂದರೆ ಶೂನ್ಯ ಮೇಲ್ಭಾಗದಲ್ಲಿರುವುದರಿಂದ ಅದು ನಿಮಗೆ ಕಡಿಮೆ ಉಲ್ಲೇಖಿತ ಅಥವಾ ಕಡೆಗಣಿಸಿದ ಪ್ರಕಾಶನಗಳನ್ನು ತೋರಿಸುತ್ತದೆ ಎಲ್ಲಾ ಕಡೆಗಣಿಸಲ್ಪಟ್ಟ ಪ್ರಕಟಣೆಗಳೂ ಮುಖ್ಯವೆನಿಸಬೇಕಾದ ಅಗತ್ಯವಿರುವುದಿಲ್ಲ ಆದರೆ ಕೆಲವೊಮ್ಮೆ ಪ್ರಪಂಚದಾದ್ಯಂತ ಹೆಚ್ಚಿನ ಸಂಶೋಧಕರ ಗಮನವನ್ನು ಹೇಗೆ ತಪ್ಪಿಸಿಕೊಂಡಿವೆ ಎಂದು ಬಹಳ ಮುಖ್ಯವಾದ ಮತ್ತು ಉಪಯುಕ್ತ ಪ್ರಕಟಣೆಗಳಿವೆ ಈ ಪೋರ್ಟಲ್ ಅನ್ನು ಸಹ ಬಳಸುತ್ತಿರುವ ನಮ್ಮ ಗೆಳೆಯರು ನಮಗೆ ತಿಳಿಸಲು ಏನನ್ನಾದರೂ ಹೊಂದಿದೆಯೇ ಎಂದು ನೋಡಲು ಹುಡುಕಾಟ ಎಂಜಿನ್ ಸಾಮರ್ಥ್ಯಗಳನ್ನು ಸಹ ನೀವು ಬಳಸಬಹುದು ಮತ್ತು ವೆಬ್ ಸೈನ್ಸ್ ಪೋರ್ಟಲ್ ಬಳಕೆಯ ಸಂಖ್ಯೆಯನ್ನು ಬಳಸಿಕೊಂಡು ನಿಮ್ಮ ನಿರ್ದಿಷ್ಟ ಸಾಹಿತ್ಯ ಐಟಂ ಅನ್ನು ಆಯ್ಕೆ ಮಾಡಿದ ಬಳಕೆದಾರರ ಸಂಖ್ಯೆಯನ್ನು ಟ್ರ್ಯಾಕ್ ಮಾಡುತ್ತದೆ ಆದ್ದರಿಂದ ಕಳೆದ ಆರು ತಿಂಗಳಲ್ಲಿ ನಿರ್ದಿಷ್ಟ ಐಟಂನ ಬಳಕೆಯ ಎಣಿಕೆಗೆ ಏನಾಗುತ್ತದೆ ಮತ್ತು ನೀವು ಪೋರ್ಟಲ್ನಿಂದ ತೆಗೆದುಕೊಳ್ಳಲು ಬಯಸುವ ಪ್ರಕಟಣೆಯ ರೀತಿಯನ್ನು ಗುರುತಿಸಲು ಆ ಸಂಖ್ಯೆಯನ್ನು ನೋಡಲು ನೀವು ನೋಡಬಹುದು ಈ ನಿರ್ದಿಷ್ಟ ಪೋರ್ಟಲ್ ಚಾಲನೆಯಲ್ಲಿರುವ ಸಂಪೂರ್ಣ ಅವಧಿಗೂ ಸಹ ನೀವು ಅದನ್ನು ಬಳಸಬಹುದು ಆದ್ದರಿಂದ ಈ ಪೋರ್ಟಲ್ನಲ್ಲಿ ಹೆಚ್ಚಿನ ಬಳಕೆದಾರರಿಂದ ತೆಗೆದುಕೊಳ್ಳಲ್ಪಟ್ಟ ಪ್ರಕಟಣೆಗಳೇ ನೀವು ನಿಜವಾಗಿ ನೋಡಬಹುದು ನೀವು ಮೊದಲ ಲೇಖಕರ ಹೆಸರು ಕಾನ್ಫರೆನ್ಸ್ ಶೀರ್ಷಿಕೆ ಎ ಟು ಝಡ್ ಅಥವಾ ಝಡ್ ಎ ನಿಂದ ಕೂಡಾ ಅವರನ್ನು ಆಯ್ಕೆಮಾಡಬಹುದು ಮತ್ತು ನಿಮಗೆ ಇತ್ತೀಚೆಗೆ ಸೇರಿಸಿದ ಲೇಖನಗಳು ಇತ್ಯಾದಿ ಆದ್ದರಿಂದ ಕೀವರ್ಡ್ಗಳ ಒಂದು ಗುಂಪನ್ನು ಹುಡುಕುವ ಮೂಲಕ ಬರುವ ಫಲಿತಾಂಶಗಳನ್ನು ನೀವು ವಿಂಗಡಿಸಲು ಹಲವಾರು ವಿಧಾನಗಳಿವೆ ಮತ್ತು ಈ ಎಲ್ಲಾ ವಿಧದ ವಿಂಗಡಣೆಯನ್ನು ಅನ್ವೇಷಿಸಲು ಅದರ ಮುಖ್ಯವಾದವು ಆದ್ದರಿಂದ ನಾವು ಈ ರೀತಿಯ ಪ್ರತಿಯೊಂದು ಅಗ್ರ ಕೆಲವು ಆಯ್ಕೆ ಮಾಡಬಹುದು ಆದ್ದರಿಂದ ಈ ನಿರ್ದಿಷ್ಟ ಸಂಶೋಧನಾ ಪ್ರದೇಶದ ಒಟ್ಟಾರೆ ಚಿತ್ರವನ್ನು ನಮಗೆ ನೀಡುತ್ತದೆ ಮತ್ತು ಇಲ್ಲಿ ಮುಂದಿನ ಹಂತವೇನು ಎಂಬುದನ್ನು ನಾನು ಈಗ ತೋರಿಸುತ್ತಿದ್ದೇನೆ ನಾವು ಮೊದಲು ವಿಂಗಡಿಸಲು ಬಯಸುವ ರೀತಿಯಲ್ಲಿ ವಿಂಗಡನೆ ಮಾಡಬೇಕಾದದ್ದು ನಾವು ಆ ರೀತಿಯನ್ನು ಆರಿಸಬೇಕಾದ ಪ್ರತಿಯೊಂದು ವಿಂಗಡಣೆಯ ಪ್ರಕಾರಕ್ಕೆ ಮತ್ತು ನೀವು ಇಲ್ಲಿ ಟೈಪ್ ಬದಲಾಯಿಸುವ ಕ್ಷಣದಲ್ಲಿ ಐಟಂ ಅನ್ನು ವಿಂಗಡಿಸಲು ರಿಫ್ರೆಶ್ ಮಾಡುತ್ತದೆ ತದನಂತರ ನಾವು ಸರಿ ತೆಗೆದುಕೊಳ್ಳಲು ಬಯಸುವ ಐಟಂಗಳನ್ನು ಆಯ್ಕೆ ಮಾಡಲು ನಾವು ಈ ಚೆಕ್ ಪೆಟ್ಟಿಗೆಗಳನ್ನು ಬಳಸುತ್ತೇವೆ ತದನಂತರ ನಂತರ ನಾವು ಮಾರ್ಕ್ಡ್ ಲಿಸ್ಟ್ಗೆ ಈ ಬಟನ್ ಅನ್ನು ಕ್ಲಿಕ್ ಮಾಡಬಹುದು ಇದು ಮೂಲತಃ ಇ ಶಾಪಿಂಗ್ ವೆಬ್ಸೈಟ್ನಂತೆ ಅಥವಾ ಎಲೆಕ್ಟ್ರಾನಿಕ್ ಕಾರ್ಟ್ನಂತೆಯೇ ಇದೆ ಇದು ಮೂಲತಃ ಎಲ್ಲಾ ಪರಿಶೀಲಿಸಿದ ವಸ್ತುಗಳನ್ನು ಬ್ಯಾಸ್ಕೆಟ್ನೊಳಗೆ ಇರಿಸುತ್ತದೆ ಮತ್ತು ಮಾರ್ಕ್ಡ್ ಪಟ್ಟಿಯ ಅಡಿಯಲ್ಲಿ ಈ ಮೂಲೆಯಲ್ಲಿ ಕಾಣಿಸಿಕೊಳ್ಳುತ್ತದೆ ಮತ್ತು ನೀವು ಹೆಚ್ಚು ಹೆಚ್ಚು ವಿಂಗಡಿಸುವ ಮತ್ತು ಆಯ್ಕೆ ಮಾಡುವಂತೆ ಸಂಖ್ಯೆ ಮುಂದುವರಿಯುತ್ತದೆ ಮತ್ತು ಸಮಯದ ಕೆಲವು ಹಂತದಲ್ಲಿ ನೀವು ಸಾಕಷ್ಟು ಉಪಯುಕ್ತ ಪ್ರಕಾಶನಗಳನ್ನು ತೆಗೆದುಕೊಂಡಿದ್ದೀರಿ ಎಂದು ನೀವು ಹೇಳಬಹುದು ಆದ್ದರಿಂದ ನೀವು ಅವುಗಳನ್ನು ನಿಮ್ಮ ಡೆಸ್ಕ್ಟಾಪ್ನಲ್ಲಿ ಸಂಗ್ರಹಿಸಬಹುದು ಆದ್ದರಿಂದ ಉಲ್ಲೇಖದ ಐಟಂಗಳನ್ನು ಅಥವಾ ಜರ್ನಲ್ ಪ್ರಕಟಣೆ ಐಟಂಗಳನ್ನು ಸಂಗ್ರಹಿಸುವ ಸಂದರ್ಭದಲ್ಲಿ ನಡೆಸಬೇಕಾದ ಹಂತಗಳು ಇವುಗಳಾಗಿವೆ ಹುಡುಕಾಟ ಫಲಿತಾಂಶಗಳನ್ನು ವಿಂಗಡಿಸುವ ಪ್ರತಿ ವಿಧಾನದ ಅಡಿಯಲ್ಲಿ ಐಟಂಗಳ ವಿರುದ್ಧ ಪೆಟ್ಟಿಗೆಯನ್ನು ಪರೀಕ್ಷಿಸುವ ಮೂಲಕ ನಿಮ್ಮ ಸಾಹಿತ್ಯ ಸಮೀಕ್ಷೆಗೆ ಮುಖ್ಯವಾದುದೆಂದು ನೀವು ಭಾವಿಸಿದರೆ ಆಯ್ಕೆಮಾಡಿ ನಿಮ್ಮ ಕಾರ್ಟ್ಗೆ ಸೇರಿಸಲು ಮಾರ್ಕ್ಡ್ ಪಟ್ಟಿಗೆ ಸೇರಿಸು ಬಟನ್ ಅನ್ನು ಕ್ಲಿಕ್ ಮಾಡಿ ಮಾರ್ಕ್ಡ್ ಪಟ್ಟಿ ಕಾರ್ಟ್ ನಂತರ ಈಗಾಗಲೇ ಪಟ್ಟಿಯಲ್ಲಿ ಎಷ್ಟು ಐಟಂಗಳಿವೆ ಎಂಬುದನ್ನು ತೋರಿಸಬೇಕು ಮತ್ತು ನಂತರ ನೀವು ಸಂಗ್ರಹಿಸಿದ ನಂತರ ಡೇಟಾವನ್ನು ಸಂಗ್ರಹಿಸುವ ಮೂರು ಹಂತದ ಪ್ರಕ್ರಿಯೆಗೆ ಮುಂದುವರಿಯಲು ಮಾರ್ಕ್ಡ್ ಪಟ್ಟಿ ಟ್ಯಾಬ್ ಅನ್ನು ಕ್ಲಿಕ್ ಮಾಡಿ ಮೂರು ಹಂತದ ಪ್ರಕ್ರಿಯೆಯನ್ನು ಈ ಪರದೆಯಲ್ಲಿ ಚಿತ್ರೀಕರಿಸಲಾಗಿದೆ ಆದ್ದರಿಂದ ನೀವು ಆಯ್ಕೆ ಮಾಡಿದ ಐಟಂಗಳ ಸಂಖ್ಯೆಯನ್ನು ನೀವು ನೋಡಬೇಕು ನನ್ನ ವಿಷಯದಲ್ಲಿ ನಾನು ವಿವರಣೆಗಾಗಿ ಕೇವಲ 12 ಐಟಂಗಳನ್ನು ಆಯ್ಕೆ ಮಾಡಿದ್ದೇನೆ ಈ 12 ರಲ್ಲಿ ದಾಖಲೆಗಳನ್ನು ಆಯ್ಕೆ ಮಾಡುವುದು ಹಂತ ನಾವು ಇಡೀ ಶೋಧದಿಂದ ಆಯ್ಕೆ ಮಾಡುತ್ತಿಲ್ಲ ಆದರೆ ಈ 12 ರಲ್ಲಿ ಆಯ್ಕೆ ಮಾಡುತ್ತಿಲ್ಲ ಆದ್ದರಿಂದ ನೈಸರ್ಗಿಕವಾಗಿ ನೀವು 12 ಅನ್ನು ಎಚ್ಚರಿಕೆಯಿಂದ ಆರಿಸಿದ್ದೀರಿ ಆದ್ದರಿಂದ ನೀವು ಎಲ್ಲವನ್ನೂ ಆಯ್ಕೆ ಮಾಡಬಹುದು ಮತ್ತು ನಾವು ರಫ್ತು ಮಾಡಲು ಬಯಸುವ ವಿಷಯ ಯಾವುದನ್ನು ಆಯ್ಕೆ ಮಾಡುವುದು ಹೆಜ್ಜೆ ಎರಡು ಆದ್ದರಿಂದ ಆಗಾಗ್ಗೆ ಲೇಖಕ ಶೀರ್ಷಿಕೆಗಳು ಮೂಲ ಮತ್ತು ಲೇಖಕ ಗುರುತಿಸುವಿಕೆಗಳನ್ನು ಮಾತ್ರ ಆಯ್ಕೆಮಾಡಲಾಗುತ್ತದೆ ಮತ್ತು ಅಮೂರ್ತವನ್ನು ಸಹ ಆಯ್ಕೆ ಮಾಡಲು ಅದರ ಮುಖ್ಯವಾದುದು ಏಕೆಂದರೆ ಈ 12 ಪ್ರಕಟಣೆಗಳಲ್ಲಿ ಯಾವುದನ್ನು ಗುರುತಿಸಬೇಕೆಂದು ನೀವು ನೀವು ಸಂಪೂರ್ಣ ಪಠ್ಯ ಆ ನಿರ್ದಿಷ್ಟ ಲೇಖನ ಅಮೂರ್ತತೆಯನ್ನು ಓದಲು ಬಯಸಬಹುದು ಉದಾಹರಣೆಗೆ ಸಮಯವನ್ನು ಉಲ್ಲೇಖಿಸಿದ ಅಥವಾ ಬಳಕೆ ಎಣಿಕೆ ಆಯ್ಕೆಮಾಡಲು ಅಗತ್ಯವಿಲ್ಲದಿರಬಹುದು ಏಕೆಂದರೆ ನೀವು ಪ್ರಮುಖ ಪ್ರಕಟಣೆಯನ್ನು ಗುರುತಿಸಿದ ನಂತರ ಅವು ಕೇವಲ ಸಂಖ್ಯಾಶಾಸ್ತ್ರೀಯ ಪ್ರಾಮುಖ್ಯತೆಯನ್ನು ಹೊಂದಿವೆ ಹಂತ ಮೂರು ಗಮ್ಯಸ್ಥಾನವನ್ನು ಆರಿಸುವುದು ಈ 12 ಐಟಂಗಳನ್ನು ಎಲ್ಲಿಗೆ ತೆಗೆದುಕೊಳ್ಳಬೇಕೆಂದು ನೀವು ಬಯಸುತ್ತೀರಿ ಆದ್ದರಿಂದ ದುರದೃಷ್ಟವಶಾತ್ ಇಲ್ಲಿ ಈ ಪಟ್ಟಿಯಲ್ಲಿ ನೀವು ಈ 12 ದಾಖಲೆಗಳ ಡೇಟಾವನ್ನು ಬಿಬಿಟಿಕ್ಸ್ ಸ್ವರೂಪ ಅಥವಾ ಆರ್ಐಎಸ್ ರೂಪದಲ್ಲಿ ನೇರವಾಗಿ ಆಯ್ಕೆ ಮಾಡುವ ವಿಧಾನವನ್ನು ಹೊಂದಿಲ್ಲ ನೀವು ಥಾಂಸನ್ ರಾಯಿಟರ್ಸ್ ಮಾಲೀಕತ್ವವನ್ನು ಹೊಂದಿರುವ ಎಂಡ್ ನೋಟ್ ಪೋರ್ಟಲ್ ಮೂಲಕ ಹೋದ ನಂತರ ಮಾತ್ರ ಅವು ಲಭ್ಯವಿರುತ್ತವೆ ಈ ಪೋರ್ಟಲ್ಗಾಗಿ ನೀವು ಈಗಾಗಲೇ ನೋಂದಣಿ ಪ್ರಕ್ರಿಯೆಯನ್ನು ಮಾಡಿದ್ದೀರಿ ಆದ್ದರಿಂದ ನೀವು ಅದನ್ನು ಎಂಡ್ ನೋಟ್ ಪೋರ್ಟಲ್ಗೆ ಉಳಿಸಲು ಸಿದ್ಧರಾಗಿರುವಿರಿ ಆದ್ದರಿಂದ ನೀವು ಎಂಡ್ ನೋಟ್ ಪೋರ್ಟಲ್ ಅನ್ನು ಕ್ಲಿಕ್ ಮಾಡಿದ ಕ್ಷಣ ಈ ಎಲ್ಲ 12 ಐಟಂಗಳನ್ನು ಕಳುಹಿಸಲಾಗುವುದು ಕೆಲವು ಸೆಕೆಂಡುಗಳ ಕಾಲ ತಿರುಗುತ್ತಿರುವ ಪ್ರಗತಿ ವಲಯವನ್ನು ನೀವು ನೋಡುತ್ತೀರಿ com ಪೋರ್ಟಲ್ಗೆ ಸೈನ್ಸ್ ಪೋರ್ಟಲ್ನ ವೆಬ್ ಅದನ್ನು ಒಮ್ಮೆ ಮಾಡಿದರೆ ಹುಡುಕಾಟ ಪರದೆಯು ಹಿಂತಿರುಗುತ್ತದೆ ಮತ್ತು ನಂತರ ನೀವು ಎಂಡ್ ನೋಟ್ ಪೋರ್ಟಲ್ನಲ್ಲಿ ಐಟಂಗಳನ್ನು ಅನ್ವೇಷಿಸಲು ತಯಾರಾಗಿದ್ದೀರಿ ಸರಿ ಆದ್ದರಿಂದ ಇದು ಸಾರಾಂಶವಾಗಿದೆ ಅಂತ್ಯಕ್ಕೆ ಆನ್ಲೈನ್ನಲ್ಲಿ ಐಟಂಗಳನ್ನು ರಫ್ತು ಮಾಡಲು ಸಂಭಾಷಣೆ ಪೂರ್ಣಗೊಂಡ ನಂತರ ಪ್ರತ್ಯೇಕ ಟ್ಯಾಬ್ನಲ್ಲಿ endnote com ಪೋರ್ಟಲ್ಗೆ ಲಾಗಿನ್ ಮಾಡಿ ತದನಂತರ ಎಡಭಾಗದಲ್ಲಿ ಇರುವ ಎಲ್ಲಾ ನನ್ನ ಉಲ್ಲೇಖಗಳ ಅಡಿಯಲ್ಲಿ unfiled ಲಿಂಕ್ ಅನ್ನು ಕ್ಲಿಕ್ ಮಾಡಿ ಮತ್ತು ನಂತರ ನೀವು ವೆಬ್ ಸೈನ್ಸ್ ಪೋರ್ಟಲ್ನಿಂದ ನೀವು ರಫ್ತು ಮಾಡಿದಂತೆ ಅದೇ ರೀತಿಯ ಉಲ್ಲೇಖಗಳನ್ನು ನೀವು ನೋಡುತ್ತೀರಿ ಮತ್ತು ಈಗ ನಾನು ಎಂಡ್ ನೋಟ್ ಪೋರ್ಟಲ್ ಅನ್ನು ಇಲ್ಲಿ ತೆರೆಯುತ್ತಿದ್ದೇನೆ ನಾವು ಈಗಾಗಲೇ ಎರಡನೇ ಟ್ಯಾಬ್ ಅನ್ನು ತೆರೆದಿದ್ದೇವೆ ಮತ್ತು ಎಂಡ್ ನೋಟ್ ಗೆ ಇಲ್ಲಿ ವೆಬ್ಸೈಟ್ ಹೆಸರು ಬದಲಾಗಿದೆ ಎಂದು ನೀವು ಈಗಾಗಲೇ ಗಮನಿಸಬಹುದು ಮತ್ತು ಇದು ನಾವು ಸೇರಿಸಿರುವ ಹಲವಾರು ಅಂಶಗಳೊಂದಿಗೆ ಅಸ್ಪಷ್ಟವಾದ ಲಿಂಕ್ ಆಗಿದೆ ಮತ್ತು ನಾವು ಆಯ್ಕೆ ಮಾಡಿದ ಐಟಂಗಳು ಇಲ್ಲಿ ಎಲ್ಲವನ್ನೂ ಪಟ್ಟಿ ಮಾಡಿದೆ ಸರಿ ಸ್ಲೈಡ್ ಟೈಮ್ ಅನ್ನು ನೋಡಿ 1725 ಮತ್ತು ನಾವು ಈ ಐಟಂಗಳ ಪಟ್ಟಿ ಏನು ಮಾಡಬೇಕು ಆದ್ದರಿಂದ ಡೇಟಾವನ್ನು ರಫ್ತು ಮಾಡಲು ಇದು ಒಂದು ಮಾರ್ಗವಾಗಿದೆ ಎಲ್ಲ ಐಟಂಗಳನ್ನು ವೀಕ್ಷಿಸಲು unfiled ಲಿಂಕ್ ಅನ್ನು ಕ್ಲಿಕ್ ಮಾಡಿ ಎಲ್ಲಾ ಐಟಂಗಳನ್ನು ಆಯ್ಕೆ ಮಾಡಲು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಡ್ರಾಪ್ ಡೌನ್ ಮೆನುವಿನಲ್ಲಿ ಹೊಸ ಗುಂಪನ್ನು ಸೇರಿಸಿ ಮತ್ತು ಈ ಪಟ್ಟಿಗೆ ಸೂಕ್ತವಾದ ಹೆಸರನ್ನು ನೀಡಿ ಈ ಪಟ್ಟಿ ಈಗ ನನ್ನ ಗುಂಪುಗಳ ಅಡಿಯಲ್ಲಿ ಕಾಣಿಸುತ್ತದೆ ರಫ್ತು ಉಲ್ಲೇಖಗಳನ್ನು ಆಯ್ಕೆ ಮಾಡಲು ಟ್ಯಾಬ್ ಸ್ವರೂಪದಲ್ಲಿ ಕ್ಲಿಕ್ ಮಾಡಿ ರಫ್ತು ಉಲ್ಲೇಖಗಳ ಅಡಿಯಲ್ಲಿ ನೀವು ಮಾಡಿದ ಹೊಸ ಗುಂಪುಗಳ ಆಯ್ಕೆಗಳನ್ನು ಆಯ್ಕೆ ಮಾಡಿ ರಫ್ತು ಸ್ಟೈಲ್ ಅನ್ನು ಬಿಬಿಟೆಕ್ಸ್ ರಫ್ತುಗೆ ಆಯ್ಕೆ ಮಾಡಿ ರಫ್ತುಪಟ್ಟಿ ಟೆಕ್ಸ್ಟ್ ಎಂಬ ಟೆಕ್ಸ್ಟ್ ಫೈಲ್ ಆಗಿ ಡೇಟಾವನ್ನು ನಿಮ್ಮ ಡೆಸ್ಕ್ಟಾಪ್ಗೆ ತಲುಪಲು ಸೇವ್ ಬಟನ್ ಕ್ಲಿಕ್ ಮಾಡಿ ಮತ್ತು ನೀವು ಆರಿಸಿದ ಸ್ವರೂಪವು BibTeX ಸ್ವರೂಪವಾಗಿದೆ ಏಕೆಂದರೆ ನೀವು ನಿಜವಾಗಿಯೂ ಫೈಲ್ ಅನ್ನು bib ಫೈಲ್ ಎಂದು ಮರುಹೆಸರಿಸಬೇಕು ಮತ್ತು ಮಾಡುವ ಸ್ಕ್ರೀನ್ ಇಲ್ಲಿದೆ ಎಲ್ಲಾ ಐಟಂಗಳನ್ನು ಆಯ್ಕೆ ಮಾಡಿದ ನಂತರ ಟ್ಯಾಬ್ ಫಾರ್ಮ್ಯಾಟ್ ಅನ್ನು ಕ್ಲಿಕ್ ಮಾಡಿ ತದನಂತರ ಉಲ್ಲೇಖಗಳ ಮೇಲೆ ಕ್ಲಿಕ್ ಮಾಡಿ ಈ ಎಲ್ಲಾ ಐಟಂಗಳನ್ನು ನಾವು ಸಂಗ್ರಹಿಸಿದ ಗುಂಪನ್ನು ಆಯ್ಕೆ ಮಾಡಿ ರಫ್ತು ಸ್ಟೈಲ್ ಅನ್ನು ಆಯ್ಕೆ ಮಾಡಿ ನಂತರ ಸೇವ್ ಬಟನ್ ಕ್ಲಿಕ್ ಮಾಡಿ ಫೈಲ್ ನಿಮ್ಮ ಡೆಸ್ಕ್ಟಾಪ್ಗೆ ಬಿಬ್ ಫೈಲ್ ಆಗಿ ಬರುತ್ತವೆ ಈಗ ಈ ಬಿಬ್ ಫೈಲ್ ಹೇಗೆ ಕಾಣುತ್ತದೆ ಇಲ್ಲಿ ನಾನು ನೋಟ್ಪಾಡ್ನಲ್ಲಿ ಕೆಲವು ಸ್ಕ್ರೀನ್ ಶಾಟ್ಗಳನ್ನು ತೋರಿಸಿದೆ ಬಿಬ್ ಫೈಲ್ ವಾಸ್ತವವಾಗಿ ಶುದ್ಧ ಪಠ್ಯ ಕಡತವಾಗಿದ್ದು ಇದು ಓದಬಲ್ಲ ಫೈಲ್ ಆಗಿದೆ ಮತ್ತು ಇದು ಲೇಖನದ ಪ್ರಕಾರ ಯಾವುದು ಎಂದು ನಿಮಗೆ ಹೇಳುತ್ತದೆ ಮತ್ತು ಕಟ್ಟುಪಟ್ಟಿಗಳಿಂದ ಸುತ್ತುವರೆದಿರುವ ಎಲ್ಲಾ ಕ್ಷೇತ್ರಗಳು ಯಾವುವು ಮತ್ತು ಪ್ರತಿ ಹೊಸ ಐಟಂ ಒಂದು ಚಿಹ್ನೆಯು ಒಂದು ಲೇಖನವನ್ನು ಅನುಸರಿಸುತ್ತದೆ ಮತ್ತು ನೀವು ವಿವಿಧ ಉಲ್ಲೇಖ ಐಟಂಗಳನ್ನು ನೀವೇ ಮಿಶ್ರಣ ಮತ್ತು ಹೊಂದಿಸಲು ಈ ಸ್ವರೂಪವು ನೀವು ನೋಟ್ಪಾಡ್ ಎಡಿಟರ್ಗೆ ಐಟಂಗಳನ್ನು ಕತ್ತರಿಸಿ ಅಂಟಿಸಬಹುದು ಮತ್ತು ನಿಮ್ಮ ಅವಧಿಯ ವಿವಿಧ ಸಮೀಕ್ಷೆಗಳ ಸಮೀಕ್ಷೆಯಲ್ಲಿ ಸೇರಬಹುದು ಅಥವಾ ನೀವು ಒಂದು ಸಾಹಿತ್ಯ ಸಮೀಕ್ಷೆಯನ್ನು ಅನೇಕ ಭಾಗಗಳಾಗಿ ವಿಭಜಿಸಬಹುದು TeXmaker ಎಂಬ ಸಂಪಾದಕದಲ್ಲಿ ಅದೇ ಕಡತವು ಈ ರೀತಿ ಕಾಣುತ್ತದೆ ಅಲ್ಲಿ ಅದು ಅಂದವಾಗಿ ಫಾರ್ಮ್ಯಾಟ್ ಮಾಡಲ್ಪಟ್ಟಿದೆ ಮತ್ತು ನೀವು ಇದನ್ನು ಉತ್ತಮವಾಗಿ ಓದುವಿರಿ ಏಕೆಂದರೆ ಈ ಸಂಪಾದಕವು ಟೆಕ್ಸ್ಮೇಕರ್ ಎಂಬ ಇಂಟರ್ನೆಟ್ನಿಂದ ಉಚಿತವಾಗಿ ಲಭ್ಯವಿದೆ ಲಾಟೆಕ್ಸ್ನ ಸ್ವರೂಪವನ್ನು ಅರ್ಥಮಾಡಿಕೊಳ್ಳಲು ಸಾಧ್ಯವಾಯಿತು ಮತ್ತು ನಾನು ನಿಮಗೆ ನಂತರ ವಿವರಿಸುತ್ತೇನೆ ಉಲ್ಲೇಖಗಳನ್ನು ಮಾಡಲು ನೀವು ಈ ಬಿಬ್ ಫೈಲ್ ಅನ್ನು ನೇರವಾಗಿ ನಿಮ್ಮ ಲಾಟೆಕ್ಸ್ ಡಾಕ್ಯುಮೆಂಟ್ಗಳಲ್ಲಿ ಬಳಸಬಹುದು ಮತ್ತು ನೀವು ವಿಂಡೋಸ್ನಲ್ಲಿ ಲಾಟೆಕ್ಸ್ಗಾಗಿ ಉಚಿತವಾದ ಸಾಫ್ಟ್ವೇರ್ ಅನ್ನು ಹೊಂದಿರುವ ಮಿಕ್ಟೆಕ್ಸ್ ಎಂಬ ಸಾಫ್ಟ್ವೇರ್ ಅನ್ನು ಸ್ಥಾಪಿಸಿದರೆ ಅದು ಟೆಕ್ಸ್ ಫೈಲ್ಗಳಿಗಾಗಿ ಸಂಪಾದಕರಾಗಿರುವ ಲಾಟೆಕ್ಸ್ ಕೃತಿಗಳನ್ನು ಸಹ ಸ್ಥಾಪಿಸುತ್ತದೆ ಮತ್ತು ಬಿಬ್ ಫೈಲ್ ಕಾಣುತ್ತದೆ ಟೆಕ್ಸ್ವರ್ಕ್ಸ್ನಲ್ಲಿ ಇದನ್ನು ಇಷ್ಟಪಡುತ್ತೀರಿ ಆದ್ದರಿಂದ ಮೂಲಭೂತವಾಗಿ ನಮ್ಮ ಸಾಹಿತ್ಯ ಡೇಟಾವು ವ್ಯತ್ಯಾಸ ಕ್ಷೇತ್ರಗಳೊಂದಿಗೆ ಉತ್ತಮವಾಗಿ ಸಂಘಟಿತವಾಗಿರುವ ಡೇಟಾವನ್ನು ನೀವು ನೋಡಬಹುದು ಮತ್ತು ಅದನ್ನು ಶುದ್ಧವಾದ ಪಠ್ಯ ಸ್ವರೂಪದ ಕಾರಣ ಸಂಯೋಜಿಸಬಹುದು ಆದರೆ ಈ ಡೇಟಾವನ್ನು ಮಿಶ್ರಣ ಮತ್ತು ಹೊಂದಾಣಿಕೆ ಮಾಡಲು ನಮಗೆ ಒಂದು ರೆಫರೆನ್ಸ್ ಮ್ಯಾನೇಜರ್ ಬೇಕಾಗಬಹುದು ಅವುಗಳನ್ನು ವಿಶ್ಲೇಷಿಸಿ ನಮ್ಮ ಟಿಪ್ಪಣಿಗಳು ಬರೆಯಲಾಗಿದೆ ಇತ್ಯಾದಿ ಮತ್ತು JabRef ಎಂಬ ತಂತ್ರಾಂಶವನ್ನು ಬಳಸಲು ನಾನು ಶಿಫಾರಸು ಮಾಡಿದ್ದೇನೆ ಮತ್ತು ಜಾಬ್ಆರ್ಫ್ ಸಾಫ್ಟ್ವೇರ್ನಲ್ಲಿ ಅದೇ ಡೇಟಾವು ಹೇಗೆ ಕಾಣುತ್ತದೆ ಎಂಬುದನ್ನು ನಿಮಗೆ ವಿವರಿಸಲು ಇಲ್ಲಿ ಸ್ಕ್ರೀನ್ ಶಾಟ್ ಅನ್ನು ನಾನು ಬಳಸುತ್ತಿದ್ದೇನೆ ಇದು ಇಂಟರ್ನೆಟ್ ಓಪನ್ ಸೋರ್ಸ್ ಸಾಫ್ಟ್ವೇರ್ನಿಂದ ಉಚಿತವಾಗಿ ಲಭ್ಯವಿದೆ ಜಾವಾ ಆಧಾರಿತವಾದ ಯಾವುದೇ ವೇದಿಕೆಯಲ್ಲಿ ರನ್ ಆಗುತ್ತದೆ ಆದ್ದರಿಂದ ನೀವು JabRef ಸಾಫ್ಟ್ವೇರ್ನಲ್ಲಿ ಅದೇ ಬಿಬ್ ಫೈಲ್ ಅನ್ನು ತೆರೆದರೆ ಅದು ಎಕ್ಸೆಲ್ ಶೀಟ್ ಅಥವಾ ಓಪನ್ ಆಫೀಸ್ ಕ್ಯಾಲ್ಕ್ ಹರಡುವಿಕೆ ಹಾಳೆ ಸಾಫ್ಟ್ವೇರ್ನಂತಹ ನಿಮಗೆ ಪರಿಚಯವಿರುವ ಏನನ್ನಾದರೂ ತೋರುತ್ತಿದೆ ಅಲ್ಲಿ ಪ್ರತಿಯೊಂದು ಗ್ರಂಥಸೂಚಿ ಐಟಂಗಳು ಸಾಲುಗಳು ಮತ್ತು ವಿಭಿನ್ನ ಕ್ಷೇತ್ರಗಳಂತೆ ಕಾಲಮ್ಗಳಂತೆ ಗೋಚರಿಸುತ್ತವೆ ಈ ಸಾಫ್ಟ್ವೇರ್ನೊಳಗೆ ನೀವು ಡೇಟಾವನ್ನು ಹುಡುಕಬಹುದು ನೀವು ಅವುಗಳನ್ನು ವಿಂಗಡಿಸಬಹುದು ಮತ್ತು ನೀವು ಟಿಪ್ಪಣಿಗಳನ್ನು ಬರೆಯಬಹುದು ನೀವು ಯಾವುದೇ ಐಟಂಗಳ ಮೇಲೆ ಡಬಲ್ ಕ್ಲಿಕ್ ಮಾಡಿ ಮತ್ತು ನಂತರ ನಿಮ್ಮ ಸ್ವಂತ ಉಲ್ಲೇಖಕ್ಕಾಗಿ ಟಿಪ್ಪಣಿಗಳನ್ನು ಸೇರಿಸಬಹುದು ನಿಮ್ಮ ಸಾಹಿತ್ಯ ಸಮೀಕ್ಷೆಯ ಡೇಟಾವನ್ನು ನಿರ್ವಹಿಸಲು ಬಳಸುವ ಉಲ್ಲೇಖ ನಿರ್ವಾಹಕನ ಇತರ ಅನುಕೂಲಗಳು ಯಾವುವು ಮೂಲಭೂತವಾಗಿ ಅವರು ಸಾಮಾನ್ಯವಾಗಿ ನಿಮಗೆ ಗೋಚರಿಸುವಂತಹ ಹರಡುವಿಕೆ ಹಾಳೆಯನ್ನು ನೀಡುತ್ತಾರೆ ಆದ್ದರಿಂದ ವಿಭಿನ್ನ ಡೇಟಾದೊಂದಿಗೆ ಕೆಲಸ ಮಾಡುವುದು ತುಂಬಾ ಸುಲಭ ನೀವು ಟಿಪ್ಪಣಿಗಳನ್ನು ಸೇರಿಸಲು ಸಮರ್ಥರಾಗಿರಬೇಕು ವಿಭಿನ್ನ ಫೈಲ್ಗಳನ್ನು ಬೇರ್ಪಡಿಸಲು ಮತ್ತು ವಿಲೀನಗೊಳಿಸಲು ನಿಮಗೆ ಸಾಧ್ಯವಾಗುತ್ತದೆ ವಿಭಿನ್ನ ಸ್ವರೂಪಗಳನ್ನು ರಫ್ತು ಮಾಡಲು ಸಾಧ್ಯವಾಗುತ್ತದೆ ಮತ್ತು ಮುಖ್ಯವಾಗಿ ಈ ಫೈಲ್ಗಳು ನಿಮ್ಮ ಡೆಸ್ಕ್ಟಾಪ್ನಲ್ಲಿ ವಾಸಿಸುತ್ತವೆ ಇದರರ್ಥ ನೀವು ಈ ಐಟಂಗಳನ್ನು ನಿಮ್ಮ ಸ್ವಂತ ವೇಗದಲ್ಲಿ ಆಫ್ಲೈನ್ನಲ್ಲಿ ಹೋಗಬಹುದು ಮತ್ತು ನೀವು ಪೂರ್ಣ ಪಠ್ಯವನ್ನು ಓದಬೇಕೆಂದು ಬಯಸುವವರನ್ನು ಗುರುತಿಸಬಹುದು ಮತ್ತು ಹೀಗೆ ಮಾಡಬಹುದು ಮತ್ತು ನಾವು ಡೇಟಾವನ್ನು ಬಿಬ್ ಫೈಲ್ನಂತೆ ರಫ್ತು ಮಾಡುವ ಅಗತ್ಯವೇನು ಇದು ಬಹಳ ಮುಖ್ಯ ವಿಜ್ಞಾನದ ವೆಬ್ನಂತಹ ಕೆಲವು ಉಲ್ಲೇಖದ ಡೇಟಾ ಬೇಸ್ಗಳಿಂದ ಸಾಹಿತ್ಯ ಸಮೀಕ್ಷೆಯ ವಸ್ತುಗಳನ್ನು ತೆಗೆದುಕೊಳ್ಳುವುದು ಮತ್ತು ನಂತರ ಲೇಖನವೊಂದರಲ್ಲಿ ನಿಮಗೆ ಸಹಾಯ ಮಾಡಲು ಈ ಮಾಡ್ಯೂಲ್ನ ಗುರಿಯಾಗಿದೆ ಮತ್ತು ನೀವು ನೋಡುವಂತೆ ಸೈನ್ಸ್ನ ವೆಬ್ ಆ ಡೇಟಾವನ್ನು ಒದಗಿಸುತ್ತಿದೆ ಆದರೆ ನಂತರ ಎಂಡ್ ನೋಟ್ ವೆಬ್ ಮೂಲಕ ನೀವು ಹೋಗಬೇಕಾಗುತ್ತದೆ ಆದ್ದರಿಂದ ಡೇಟಾವು ಬಿಬ್ ಫೈಲ್ ಆಗಿ ಬರಬಹುದು ಈಗ ಡೇಟಾವನ್ನು ಒಂದು ಬಿಬ್ ಫೈಲ್ ಆಗಿ ಒಮ್ಮೆ ಲಭ್ಯವಿರುವಾಗ ನಂತರ ನೀವು ನೇರವಾಗಿ ಲ್ಯಾಟೆಕ್ಸ್ ಅನ್ನು ಬಳಸಬಹುದು ಮತ್ತು ಆ ಉಲ್ಲೇಖಗಳನ್ನು ನಿಮ್ಮ ಲೇಖನದಲ್ಲಿ ಮಾಡಿ ಅಥವಾ ನೀವು ಜೆಬ್ಆರ್ಫ್ ಸಾಫ್ಟ್ವೇರ್ ಅನ್ನು ಎಕ್ಸ್ ಬಾಕ್ಸ್ ಫಾರ್ಮ್ಯಾಟ್ಗೆ ರಫ್ತು ಮಾಡಲು ಬಳಸಬಹುದು ಮತ್ತು ನಂತರ ಎಮ್ಎಮ್ ಅನ್ನು ಬಳಸಿ ಮೈಕ್ರೋಸಾಫ್ಟ್ ಆಫೀಸ್ನಲ್ಲಿನ ಡೇಟಾ ಉದಾಹರಣೆಗೆ ನಿಮ್ಮ ಲೇಖನವನ್ನು ಬರೆಯಲು ಬೇರೆ ರೀತಿಯಲ್ಲಿ ಹೇಳುವುದಾದರೆ ನೀವು ಒಂದು ಲೇಖನ ಅಥವಾ ಪ್ರಬಂಧವನ್ನು ಬರೆಯಲು ಯೋಜಿಸುತ್ತಿದ್ದರೆ ಮತ್ತು ನಿಮ್ಮ ಸಾಹಿತ್ಯ ಡೇಟಾವನ್ನು ಡೇಟಾ ಫೈಲ್ ಆಗಿ ಬರಲು ನೀವು ಬಯಸಿದರೆ ನಂತರ ಅಳವಡಿಸಿಕೊಳ್ಳಲು ಒಂದು ವಿಧಾನವಿದೆ ಮತ್ತು ಇಲ್ಲಿ ನಾನು ಆ ಕಾರ್ಯವಿಧಾನಕ್ಕಾಗಿ ನಿಮಗೆ ಡೇಟಾ ಹರಿವನ್ನು ತೋರಿಸಿದ್ದೇನೆ